ಕ್ಷೇತ್ರದ ಡೈವರ್ಜೆನ್ಸ್ ಈಗ ನಾವು ಗಣಿತಶಾಸ್ತ್ರದಲ್ಲಿ ಡೈವರ್ಜೆನ್ಸ್ ಅನ್ನು ತಿಳಿಯೋಣ ನಾವು ಅದನ್ನು ಹೇಗೆ ಮಾಡುತ್ತೇವೆ ನಾವು ಮತ್ತೆ ದ್ರವದ ಹರಿವಿಗೆ ಹೋಗೋಣ ಮತ್ತು ನಾನು ಇದನ್ನು ಸಣ್ಣ ಆಯತಾಕಾರದ ಪೆಟ್ಟಿಗೆಯಲ್ಲಿ ಮಾಡುತ್ತೇನೆ ಕೆಲವು ಪಾಯಿಂಟ್ x y z ಅಲ್ಲಿ ಈ ರೀತಿ x ಅಕ್ಷದೊಂದಿಗೆ y ಅಕ್ಷವು ಈ ರೀತಿ z ಅಕ್ಷವು ಈ ರೀತಿ ಮತ್ತು ಇದು ಪಾಯಿಂಟ್ x y z ಆಗಿದೆ ಪೆಟ್ಟಿಗೆಯ ಗಾತ್ರವು x ದಿಕ್ಕಿನಲ್ಲಿ 'a' y ದಿಕ್ಕಿನಲ್ಲಿ 'b' ಮತ್ತು z ದಿಕ್ಕಿನಲ್ಲಿ 'c' ಆಗಿರಲಿ ನಾನು ಈ ಪೆಟ್ಟಿಗೆಯನ್ನು ಮತ್ತೊಮ್ಮೆ ಪ್ರತ್ಯೇಕವಾಗಿ ಚಿತ್ರ ಮಾಡೋಣ ಈ ಭಾಗವು a ಈ ಭಾಗವು b ಮತ್ತು ಈ ಭಾಗವು c ನಾವು ಲೆಕ್ಕ ಹಾಕೋಣ ಏಕೆಂದರೆ ಈಗ ನೀರು ಒಳಗೆ ಬರುತ್ತಿದೆ ಮತ್ತು ನೀರು ಹೊರಹೋಗುತ್ತದೆ ಇದು ಹೆಚ್ಚು ಒಳಗೆ ಬರುತ್ತಿದೆ ಮತ್ತು ಹೊರಗೆ ಹೋಗುತ್ತಿದೆ ಎಂದು ತೋರುತ್ತಿದೆ ಇದು ನಿಮಗೆ ತಿಳಿದಿರಲಿ ಏನಾಗುತ್ತದೆ ಎಂದು ನಾವು ನಿಜವಾಗಿಯೂ ನೋಡೋಣ ನಾವು ಮೇಲ್ಮೈಯನ್ನು ನೋಡೋಣ ಅದಕ್ಕೆ 1 2 3 4 5 ಮತ್ತು ಹಿಂಭಾಗದಲ್ಲಿ 6 7 ಮತ್ತು 8 ಎಂದು ಹೆಸರಿಸೋಣ 5 ನೇ ಪಾಯಿಂಟ್ ಅನ್ನು ನನ್ನ x y z ಎಂದು ತಿಳಿಯೋಣ ಮೇಲ್ಮೈ 5 6 7 8 ಅನ್ನು ನೋಡೋಣ ಈ 5 6 7 8 ಮೇಲ್ಮೈಗಳು x ಅಕ್ಷಕ್ಕೆ ಲಂಬವಾಗಿರುತ್ತವೆ ಮತ್ತು ದ್ರವದ ವೇಗ v ಇದ್ದರೆ ನಾವು ವೇಗ ಕ್ಷೇತ್ರದ ಬಗ್ಗೆ ಮಾತನಾಡುತ್ತೇವೆ ವೇಗ v ಇದ್ದರೆ ಸೆಕೆಂಡ್ ಗೆ 5 6 7 8 ರ ಮೂಲಕ ಹಾದುಹೋಗುವ ದ್ರವವು ನಿಜವಾಗಿಯೂ ಹೀಗಿರುತ್ತದೆ ನೀವು vx ಉದ್ದದ ದೊಡ್ಡ ಆಯತವನ್ನು ಮಾಡಿದರೆ ಈ vx ನಲ್ಲಿರುವ ಯಾವುದೇ ದ್ರವವು ಈ ಮೇಲ್ಮೈ ಮೂಲಕ ಹಾದುಹೋಗುತ್ತದೆ ಏಕೆಂದರೆ ಒಂದು ಸೆಕೆಂಡ್ ನಲ್ಲಿ ಅದು ಉದ್ದದಷ್ಟು ಕ್ಷೇತ್ರವನ್ನು ಕವರ್ ಮಾಡುತ್ತದೆ ಆದ್ದರಿಂದ ಈ ಮೂಲಕ ಹಾದುಹೋಗುವ ದ್ರವವು vx ಪಟ್ಟು ವಿಸ್ತೀರ್ಣ ಇಲ್ಲಿ ಪ್ರದೇಶವು b ಪಟ್ಟು c ಆಗಿರುತ್ತದೆ ಇದು ಅದರ ಮೂಲಕ ಹಾದುಹೋಗುವ ದ್ರವವಾಗಿದೆ ಅದನ್ನು ಹೆಚ್ಚು ನಿಖರವಾಗಿ ಮಾಡೋಣ ಇದು ಪೆಟ್ಟಿಗೆ ಮತ್ತು ಯಾವ ದ್ರವವು ಹೊರಹೋಗುತ್ತಿದೆ ಎಂಬುದರ ಬಗ್ಗೆ ನನಗೆ ಆಸಕ್ತಿ ಇದೆ ಅದಕ್ಕಾಗಿ ಒಂದು ಹರಿವನ್ನು ಸೂಚಿಸುವ ಕಾಂಪೊನೆಂಟ್ ನನಗೆ ಬೇಕು ಮತ್ತು ಅದು ಮೈನಸ್ ನಲ್ಲಿರುವ 5 6 7 8 ರ ಘಟಕವಾಗಿದೆ ಇದು ನನ್ನ x ಅಕ್ಷ ಇಲ್ಲಿ x ನಿರ್ದೇಶನವು ದ್ರವವು ಹೊರಹೋಗುತ್ತಿದೆಯೇ ಅಥವಾ ಒಳ ಬರುತ್ತದೆಯೇ ಎಂದು ನನಗೆ ಹೇಳಲಿದೆ ಆದ್ದರಿಂದ ದ್ರವವನ್ನು ಹೊರಗೆ ಬಿಡುವ ಪ್ರಮಾಣ vxbc ಎಂದು ಈಗಾಗಲೇ ಹೇಳಲಾಗಿದೆ ಅದು x ನಲ್ಲಿ ವೇಗ ಮತ್ತು y z ನಲ್ಲಿ b c ಮತ್ತು ಯಾವ ಕಾಂಪೊನೆಂಟ್ ಘಟಕವು x ದಿಕ್ಕಿನಲ್ಲಿದೆ ಆದ್ದರಿಂದ ನಾನು ಇದನ್ನು v ಡಾಟ್ x ಎಂದು ಬರೆಯಲಿದ್ದೇನೆ ಮೈನಸ್ x ದಿಕ್ಕಿನಲ್ಲಿ y z ಮತ್ತು ಪರಿಮಾಣವು bc ಆಗಿರುತ್ತದೆ ಇದು 5 6 7 8 ರಿಂದ ಹೊರಹೋಗುವ ದ್ರವವಾಗಿದೆ ಮೇಲ್ಮೈ 1 2 3 4 ಅನ್ನು ನೋಡೋಣ ಮೇಲ್ಮೈ 1 2 3 4 ನಲ್ಲಿ ಹೊರಗೆ ಬಿಡುವು ದ್ರವವು x ದಿಕ್ಕಿನಲ್ಲಿ ಆ ಘಟಕವನ್ನು ಹೊಂದಿರುತ್ತದೆ ಆದ್ದರಿಂದ 1 2 3 4 ರ ಮೂಲಕ ಪೆಟ್ಟಿಗೆಯನ್ನು ಬಿಡುವ ದ್ರವದ ಪರಿಮಾಣವು ಮತ್ತೆ x ದಿಕ್ಕಿನಲ್ಲಿ v ಯ ಕಾಂಪೊನೆಂಟ್ ಬಾರಿ 'bc' ಗೆ ಸಮನಾಗಿರುತ್ತದೆ ಮತ್ತು ಈ v ಆದರೂ x ನಲ್ಲಿ ಇರಲಿದೆ ಈಗ x a ಆಗಿದೆ 5 6 7 8 ಮೇಲ್ಮೈಗಳು x ನಲ್ಲಿದೆ ಎಂದು ನೆನಪಿಡಿ ಇದು x a ಆಗಿರುತ್ತದೆ ಆದರೆ ಎಲ್ಲಾ ಇತರ ಬಿಂದುಗಳು ಅವು ಒಂದೇ y ಮತ್ತು z bc ಅನ್ನು ಹೊಂದಿವೆ ಆದ್ದರಿಂದ ನಾನು x a y z bc ನಲ್ಲಿ vx ಎಂದು ಬರೆಯಬಹುದು ಇದನ್ನು ನಾನು vxxyzbc ಜೊತೆಗೆ x bc ಗೆ ಸಂಬಂಧಿಸಿದಂತೆ vx ನ ಪಾರ್ಷಿಯಲ್ ಡಿರೈವೇಟಿವ್ ಎಂದು ಬರೆಯಬಹುದು x ಅಕ್ಷಕ್ಕೆ ಲಂಬವಾಗಿರುವ ಮೇಲ್ಮೈಗಳ ಮೂಲಕ ನಿವ್ವಳ ಹರಿವು vx x y zbc ಜೊತೆಗೆ vx x y z bc ಜೊತೆಗೆ x ನಲ್ಲಿ vx ನ ಪಾರ್ಷಿಯಲ್ ಡಿರೈವೇಟಿವ್ ಗುಣಿಸು abc ಆಗಿರುತ್ತದೆ ಇದು a ಮೂಲಕ vx ನಲ್ಲಿನ ಬದಲಾವಣೆಯಾಗಿದೆ ನಾನು ಅದನ್ನು ಮೊದಲೇ ಮಾಡಿದ್ದೇನೆ ಎಂದು ನೋಡೋಣ ಇಲ್ಲ ನಾನು ಮಾಡಲಿಲ್ಲ ಆದ್ದರಿಂದ ಇಲ್ಲಿ 'a' ಇರಬೇಕು ಇದು ರದ್ದುಗೊಳ್ಳುತ್ತದೆ ಮತ್ತು ನಮಗೆ ಪಾರ್ಷಿಯಲ್ vx ಭಾಗಿಸು ಪಾರ್ಷಿಯಲ್ x abc ಮಾತ್ರ ಉಳಿದಿದೆ x ಅಕ್ಷಕ್ಕೆ ಲಂಬವಾಗಿರುವ ಮೇಲ್ಮೈ ಮೂಲಕ ನಿವ್ವಳ ಹರಿವು vxxyzbcvxxyzbcvx∂xabcvx∂xabc ಇದೇ ರೀತಿಯಾಗಿ y ಅಕ್ಷಕ್ಕೆ ಲಂಬವಾಗಿರುವ ಮೇಲ್ಮೈಗಳ ಮೂಲಕ ನಿವ್ವಳ ಹರಿವು ಪಾರ್ಷಿಯಲ್ vy ಭಾಗಿಸು ಪಾರ್ಷಿಯಲ್ y abc ಆಗಿರುತ್ತದೆ ಎಂದು ನೀವು ತೋರಿಸಬಹುದು ಮತ್ತು z ಅಕ್ಷಕ್ಕೆ ಲಂಬವಾಗಿರುವ ಮೇಲ್ಮೈಗಳ ಮೂಲಕ ನಿವ್ವಳ ಹರಿವು ಪಾರ್ಷಿಯಲ್ vz ಭಾಗಿಸು ಪಾರ್ಷಿಯಲ್ z abc ಆಗಿರುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ಈ ಪೆಟ್ಟಿಗೆಯ ಮೂಲಕ ನಾನು ನಿವ್ವಳ ಹರಿವಿನ ಎಲ್ಲಾ ಮೇಲ್ಮೈಗಳನ್ನು ಎಣಿಸಿದರೆ abc ಪದ ಸಾಮಾನ್ಯವಾಗಿದೆ ಮತ್ತು ಪಾರ್ಷಿಯಲ್ vx ಭಾಗಿಸು ಪಾರ್ಷಿಯಲ್ x ಪಾರ್ಷಿಯಲ್ vy ಭಾಗಿಸು ಪಾರ್ಷಿಯಲ್ y ಪಾರ್ಷಿಯಲ್ vz ಭಾಗಿಸು ಪಾರ್ಷಿಯಲ್ z ಇರುತ್ತದೆ ನಾವು ಸಹಜವಾಗಿ abc ಚಿಕ್ಕದಾಗಿದೆ ಎಂದು ಭಾವಿಸುತ್ತೇವೆ ಆದ್ದರಿಂದ ನಾನು ಫಸ್ಟ್ ಆರ್ಡರ್ ಅನ್ನು ಮಾತ್ರ ಇಟ್ಟುಕೊಂಡಿದ್ದೇನೆ ಮತ್ತು ಅದು ಈ ಪೆಟ್ಟಿಗೆಯ ಸಣ್ಣ ಪರಿಮಾಣವನ್ನು ಹೊರತುಪಡಿಸಿ ಹೆಚ್ಚೇನೂ ಅಲ್ಲ ಈ ಪರಿಮಾಣ ಪಟ್ಟು ನಾನು ಮೊದಲೇ ಹೇಳಿದಂತೆ ಅದನ್ನು ಸಾಂಕೇತಿಕವಾಗಿ v ನ ಡೈವರ್ಶನ್ ಗಳಾಗಿ ಬರೆಯಲಿದ್ದೇನೆ ಈ ಚಿಹ್ನೆಯು x ಯುನಿಟ್ ವೆಕ್ಟರ್ ಪಾರ್ಷಿಯಲ್ x y ಯುನಿಟ್ ವೆಕ್ಟರ್ ಪಾರ್ಷಿಯಲ್ y z ಯುನಿಟ್ ವೆಕ್ಟರ್ ಪಾರ್ಷಿಯಲ್ z ಆಗಿರುತ್ತದೆ v x∂xy∂yz∂z ಆದ್ದರಿಂದ ನಾನು v ನ ಡೈವರ್ಜೆನ್ಸ್ ಅನ್ನು ಬರೆಯುವಾಗ ಅದು x ಪಾರ್ಷಿಯಲ್ x y ಪಾರ್ಷಿಯಲ್ y z ಪಾರ್ಷಿಯಲ್ z ಮತ್ತು ನಾನು ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳಲಿದ್ದೇನೆ ಮೊದಲು x vx y vy z vz ನಾನು ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡರೆ x ಡಾಟ್ x ನನಗೆ 1 ನೀಡುತ್ತದೆ ಆದ್ದರಿಂದ ನನಗೆ ಈ y ಡಾಟ್ y ಮತ್ತೆ 1 ಉಳಿದಿದೆ dvdy ಜೊತೆಗೆ ಪಾರ್ಷಿಯಲ್ vz ಪಾರ್ಷಿಯಲ್ z ಇದೆ ಎಲ್ಲಾ ಇತರ ಡಾಟ್ ಪ್ರಾಡಕ್ಟ್ ಗಳು ನನಗೆ 0 ನೀಡುತ್ತದೆ ನಾವು ಕಂಡುಕೊಂಡದ್ದೇನೆಂದರೆ ನಾನು ಬಹಳ ಕಡಿಮೆ ಪ್ರಮಾಣದ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದುಕೊಂಡು ಈ ಮೂಲಕ ದ್ರವದ ಹರಿವಿನ ಬಗ್ಗೆ ಮಾತನಾಡಿದರೆ ನಿವ್ವಳ ಹರಿವು ಈಗ ನಾನು v ಡಾಟ್ x ಎಂದು ಬರೆಯಲು ಹೋಗುತ್ತೇನೆ ಮತ್ತು ನೆನಪಿಡಿ ನಾವು bc ಕೂಡಿಸು vx a yz ಡಾಟ್ xbc ಅನ್ನು ಬರೆದುಕೊಂಡಿದ್ದೇವೆ ಮತ್ತು ಇತರ ಘಟಕಗಳು ವಾಸ್ತವವಾಗಿ v ಡಾಟ್ ds ಸಣ್ಣ ಪ್ರದೇಶವನ್ನು ಹೊರತುಪಡಿಸಿ ಏನೂ ಅಲ್ಲ ಪ್ರದೇಶದ ದಿಕ್ಕು ವಾಲ್ಯೂಮ್ ದಿಂದ ಹೊರಗೆ ಸೂಚಿಸಿದಂತೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಲೆಕ್ಕ ಹಾಕಿದ ಪ್ರಮಾಣ ಇದು ಇದು ವಾಸ್ತವವಾಗಿ v ಡಾಟ್ ds ಇಡೀ ಪ್ರದೇಶದ ಮೇಲೆ ಸಂಯೋಜಿಸಲ್ಪಟ್ಟಿದೆ ಮತ್ತು ನಾವು ಕಂಡುಕೊಂಡದ್ದೇನೆಂದರೆ v ಇದರ ಮೇಲೆ ಸಣ್ಣ ಪ್ರದೇಶ ds ಎಂಬುದು v ಪಟ್ಟು ಸಣ್ಣ ವಾಲ್ಯೂಮ್ ಡೆಲ್ಟಾ v

vx∂xy∂yz∂zxvxyvyzvzvx∂xvy∂yvz∂z ನಾವು ಅದನ್ನು ಪುನಃ ಬರೆಯೋಣ ನಾನು ಅದನ್ನು ಪುನಃ ಬರೆದರೆ ನನ್ನ ಬಳಿ ಈ ಪೆಟ್ಟಿಗೆ ಇದೆ ಬಹಳ ಸಣ್ಣ ಪೆಟ್ಟಿಗೆ ಇದೆ ಮತ್ತು ನಾನು v ಡಾಟ್ ds ಅನ್ನು ಲೆಕ್ಕ ಹಾಕುತ್ತೇನೆ ನಾನು ಅದನ್ನು ಇನ್ನೂ ಉತ್ತಮವಾಗಿ ಬರೆಯುತ್ತೇನೆ ಎಲ್ಲಾ ಮೇಲ್ಮೈಗಳ ಮೇಲೆ ಮೊತ್ತ ಮೇಲ್ಮೈ 1 ಮೇಲ್ಮೈ 2 ಮೇಲ್ಮೈ 3 ಮೇಲ್ಮೈ 4 ಇದು v ಡಾಟ್ dV ಯ ಡೈವರ್ಜೆನ್ಸ್ ಗೆ ಸಮನಾಗಿರುತ್ತದೆ ಮತ್ತು ಇದು ಡೈವರ್ಜೆನ್ಸ್ ಅನ್ನು ವ್ಯಾಖ್ಯಾನಿಸುತ್ತದೆ ನಾನು ಈ ಹಿಂದೆ ಮಾತನಾಡುತ್ತಿದ್ದ ವಿಚಾರಗಳಿಗೆ ಇದು ಅನುಗುಣವಾಗಿದೆ ನಿವ್ವಳ ಹರಿವು ಹೊರಗೆ ಇದ್ದರೆ ಮೇಲ್ಮೈಗಳ ಮೂಲಕ ನಿವ್ವಳ ಹರಿವು ಇದ್ದರೆ ಇದು ಸಕಾರಾತ್ಮಕ ಪ್ರಮಾಣ ಎಂದು ಗಮನಿಸಿ ಆದ್ದರಿಂದ v ಯ ಡೈವರ್ಜೆನ್ಸ್ ಶೂನ್ಯವಲ್ಲ ನಿವ್ವಳ ಹರಿವು ಇಲ್ಲದಿದ್ದರೆ ನಾನು ಮೊದಲೇ ಹೇಳಿದಂತೆ v ಯ ಡೈವರ್ಜೆನ್ಸ್ 0 ಆಗಿದೆ ನಾನು ಬೆಳಕಿನ ಒಂದು ಮೂಲವನ್ನು ತೆಗೆದುಕೊಂಡರೆ ಎಲ್ಲಾ ಬೆಳಕಿನ ಕಿರಣಗಳು ಅದರಿಂದ ಚೆದರುತ್ತವೆ ಏಕೆಂದರೆ ಇದು ಇಲ್ಲಿಂದ ಬೆಳಕಿನ ನಿವ್ವಳ ಹರಿವು ಅದೇ ರೀತಿ ನಾನು ಎಲ್ಲವೂ ಒಳಗೆ ಬರುವ ಬೆಳಕಿನ ಮೂಲವನ್ನು ತೆಗೆದುಕೊಂಡರೆ ಇದರೊಳಗೆ ಬೆಳಕಿನ ನಿವ್ವಳ ಹರಿವು ಇದೆ ಅದು ಸಹಾ ಡೈವರ್ಜೆನ್ಸ್ ಅಥವಾ ಋಣಾತ್ಮಕವಾದ ಡೈವರ್ಜೆನ್ಸ್ ಆಗಿರುತ್ತದೆ ನಾವು ಅದನ್ನು ಕನ್ವೆರ್ಜೆನ್ಸ್ ಎಂದು ಕರೆಯುತ್ತೇವೆ ಮತ್ತೊಂದೆಡೆ ನಾನು ಇಲ್ಲಿ ಪರಿಮಾಣವನ್ನು ತೆಗೆದುಕೊಂಡರೆ ಏನೂ ಸಂಗ್ರಹವಾಗುವುದಿಲ್ಲ ನಂತರ ಡೈವರ್ಜೆನ್ಸ್ 0 ಆಗಿದೆ ಅದನ್ನು ನೋಡುವ ಉತ್ತಮ ಮಾರ್ಗವೆಂದರೆ ಮತ್ತೆ ದ್ರವದ ಹರಿವಿನಲ್ಲಿ ಒಂದು ಪಾಯಿಂಟ್ ಸುತ್ತಲೂ ಕಾರಂಜಿ ನೀರು ಹೋಗುತ್ತಿದೆ ಎಂದು ಭಾವಿಸೋಣ ನಾನು ಅದರ ಸುತ್ತಲೂ ಗೋಳಾಕಾರದ ಮೇಲ್ಮೈಯನ್ನು ಮಾಡಿದರೆ ಈ ಪಾಯಿಂಟ್ ಅಲ್ಲಿ ಹೊರಗೆ ನಿವ್ವಳ ಹರಿವು ಅಥವಾ ನೀರು ಇರುವುದನ್ನು ನೀವು ನೋಡುತ್ತೀರಿ ಎಷ್ಟೇ ಮೇಲ್ಮೈ ಇದ್ದರೂ ಈ ಪಾಯಿಂಟ್ ನಲ್ಲಿ ಸ್ವಲ್ಪ ನೀರು ಹೊರಹೋಗುತ್ತದೆ ಆದ್ದರಿಂದ ಈ ಬಿಂದುವು ಶೂನ್ಯವಲ್ಲದ v ನ ಡೈವರ್ಜೆನ್ಸ್ ಅನ್ನು ಹೊಂದಿದೆ ನಾನು ಸಿಂಕ್ ಅನ್ನು ತೆಗೆದುಕೊಂಡರೆ ಅದರಲ್ಲಿ ನೀರು ಒಳಗೆಹೋಗುತ್ತದೆ ಅದು ಮತ್ತೆ ಶೂನ್ಯವಲ್ಲದ ಡೈವರ್ಜೆನ್ಸ್ ಆಗಿರುತ್ತದೆ ಆದರೆ ಹೆಚ್ಚು ಋಣಾತ್ಮಕವಾಗಿರುತ್ತದೆ ಮತ್ತೊಂದೆಡೆ ನೀವು ಪೈಪ್ ಅನ್ನು ನೋಡಿದರೆ ಅದರ ಪ್ರದೇಶವು ಬದಲಾಗಬಹುದಾದರೂ ಯಾವುದೇ ಸಣ್ಣ ಪರಿಮಾಣದ ಮೂಲಕ ನಿವ್ವಳ ಹರಿವು 0 ಆಗಿರುತ್ತದೆ ಆದ್ದರಿಂದ ಯಾವುದೇ ಬಿಂದುವಿನಿಂದ ಡೈವರ್ಜೆನ್ಸ್ 0 ಆಗಿರುವುದು ಆದ್ದರಿಂದ ಇದು ನಿಮಗೆ ಡೈವರ್ಜೆನ್ಸ್ ಏನು ಎಂಬ ಚಿತ್ರವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ತಕ್ಷಣ ನೀವು ನೋಡಬಹುದು ಡೈವರ್ಜೆನ್ಸ್ ಎಂಬುದು ಕ್ಷೇತ್ರದ ಮೂಲ ಅಥವಾ ಸಿಂಕ್ ಗೆ ಸಂಬಂಧಿಸಿದೆ ಇಲ್ಲಿ ಸಿಂಕ್ ನಕಾರಾತ್ಮಕ ಮೂಲವಾಗಿದೆ ಮತ್ತು ಮೂಲ ಅಥವಾ ಸಿಂಕ್ ಪ್ರಬಲವಾಗಿದ್ದರೆ ಹೆಚ್ಚು ಹರಿವು ಪ್ರಬಲವಾದ ಮೂಲ ಇದ್ದರೆ ಡೆಲ್ಟಾ V ಡಾಟ್ ds ದೊಡ್ಡದಾಗಿರುತ್ತದೆ ಪ್ರಬಲವಾದ ಮೂಲವು v ds ದೊಡ್ಡದಾಗಿದೆ ಮತ್ತು ಇದು ನ ಡೈವರ್ಜೆನ್ಸ್ ಜಾಸ್ತಿ ಇದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಈಗ ನಾವು ಯಾವುದೇ ವೆಕ್ಟರ್ ಕ್ಷೇತ್ರದ ಡೈವರ್ಜೆನ್ಸ್ ಗೆ ಗಣಿತದ ವ್ಯಾಖ್ಯಾನವನ್ನು ನೀಡಿದ್ದೇವೆ ಇದು ಉಗಮ ಅಥವಾ ಮೂಲದ ಶಕ್ತಿಗೆ ಸಂಬಂಧಿಸಿದೆ ಮತ್ತು ಮೂಲವು ದೊಡ್ಡದಾಗಿದ್ದರೆ ಅದು ಹೆಚ್ಚು ಶಕ್ತಿಯುತವಾಗಿರುತ್ತದೆ ಡೈವರ್ಜೆನ್ಸ್ ಹೆಚ್ಚು ಆಗಿರುತ್ತದೆ ಮತ್ತು ಅದು ಕೇವಲ ಮೂಲ ಅಥವಾ ಸಿಂಕ್ ಇರುವಲ್ಲಿ ಶೂನ್ಯೇತರವಾಗಿರುತ್ತದೆ ಏಕೆಂದರೆ ಅಲ್ಲಿ ನಿವ್ವಳ ಹೊರಹರಿವು ಅಥವಾ ನಿವ್ವಳ ಒಳಹರಿವು ಇರುತ್ತದೆ ಸಣ್ಣ ಪರಿಮಾಣದ ಮೂಲಕ ನಿವ್ವಳ ಹೊರಹರಿವು 0 ಆಗಿದ್ದರೆ ಆ ಸಮಯದಲ್ಲಿ ಡೈವರ್ಜೆನ್ಸ್ 0 ಆಗಿರುತ್ತದೆ ಆದ್ದರಿಂದ ಅದು ಡೈವರ್ಜೆನ್ಸ್ ನ ವ್ಯಾಖ್ಯಾನವಾಗಿದೆ ಈ ವ್ಯಾಖ್ಯಾನದೊಂದಿಗೆ ಸಂಬಂಧಿತ ಪ್ರಮೇಯವಿದೆ ಮತ್ತು ಅದನ್ನು ಡೈವರ್ಜೆನ್ಸ್ ಪ್ರಮೇಯ ಎಂದು ಕರೆಯಲಾಗುತ್ತದೆ ಯಾವುದೇ ವೆಕ್ಟರ್ ಕ್ಷೇತ್ರವನ್ನು ತೆಗೆದುಕೊಂಡು ಈಗ ಅನಿಯಂತ್ರಿತ ಆಕಾರವನ್ನು ಹೊಂದಿರುವ ಮತ್ತು ವಾಲ್ಯೂಮ್ ಗಳನ್ನು ಸುತ್ತುವರೆದಿರುವ ಮೇಲ್ಮೈಯನ್ನು ತೆಗೆದುಕೊಳ್ಳಿ ಇದು ಪರಿಮಾಣ ನಾನು ಈ ಪರಿಮಾಣವನ್ನು ಬಹಳ ಸಣ್ಣ ಆಯತಾಕಾರದ ಪೆಟ್ಟಿಗೆಗಳಾಗಿ ವಿಂಗಡಿಸುತ್ತೇನೆ ತುಂಬಾ ಚಿಕ್ಕದಾಗಿದೆ ನಾನು ಎರಡು ಆಯಾಮಗಳಾಗಿ ಮಾಡುತ್ತಿದ್ದೇನೆ ಆದರೆ ಇವು ಪೆಟ್ಟಿಗೆಗಳು ಎಂದು ಊಹಿಸಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಡೈವರ್ಜೆನ್ಸ್ ಅನ್ನು ಲೆಕ್ಕಹಾಕಲು ನಾನು ವೆಕ್ಟರ್ ಕ್ಷೇತ್ರವನ್ನು ಅನ್ವಯಿಸುತ್ತೇನೆ ಆದ್ದರಿಂದ ಪ್ರತಿ ಹಂತದಲ್ಲಿ ಈ ನಿರ್ದಿಷ್ಟ ಹಂತದಲ್ಲಿ ನಾವು ಹೇಳೋಣ v ಯ ಡೈವರ್ಜೆನ್ಸ್ ಬಾರಿ ಡೆಲ್ಟಾ ವಾಲ್ಯೂಮ್ ಪ್ರತಿ ಹಂತದ ಮೂಲಕ ನನಗೆ iv ds ಗೆ ಸಮನಾಗಿರುತ್ತದೆ ಈಗ ನಾನು ಇದನ್ನು ಎಲ್ಲಾ ಪೆಟ್ಟಿಗೆಗಳ ಮೇಲೆ ಸೇರಿಸಿದರೆ ಎರಡು ನಿರ್ದಿಷ್ಟ ಪೆಟ್ಟಿಗೆಗಳನ್ನು ನೋಡಿ ನಾನು ಈ ರೀತಿಯ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡರೆ ಇದು ಹೊರ ಹೋಗುತ್ತಿದೆ ಈ ಸಾಮಾನ್ಯ ಮೇಲ್ಮೈಯಲ್ಲಿರುವ ಪಕ್ಕದ ಪೆಟ್ಟಿಗೆಯನ್ನು ನೋಡಿ ಕೆಳಗಿನ ಪೆಟ್ಟಿಗೆಯ v ds ಈ ರೀತಿ ds ಅನ್ನು ಹೊಂದಿರುತ್ತದೆ ಮತ್ತು ಮೇಲಿನ ಪೆಟ್ಟಿಗೆಗೆ ds ಇನ್ನೊಂದು ರೀತಿ ಹೋಗುತ್ತದೆ ಚಿಹ್ನೆಗಳಲ್ಲಿ ಇವು ವಿರುದ್ಧವಾಗಿವೆ v viv ds ಆದ್ದರಿಂದ ನಾನು ವಾಲ್ಯೂಮ್ ಇಂಟಿಗ್ರೇಷನ್ ಅನ್ನು ಮಾಡಿದಾಗ v ds ಧನಾತ್ಮಕತೆಯನ್ನು ನೀಡುತ್ತದೆ ಇಲ್ಲಿ ಅದು ಧನಾತ್ಮಕವಾಗಿ ನೀಡಬೇಕಿದೆ ಅಲ್ಲಿ ಅದು ಪರಿಮಾಣ ಏಕೀಕರಣಕ್ಕೆ ನಕಾರಾತ್ಮಕತೆಯನ್ನು ನೀಡುತ್ತದೆ ಆದ್ದರಿಂದ ಈ ಸಾಮಾನ್ಯ ಮೇಲ್ಮೈಯಿಂದ ದೊರೆಯುವ ಕೊಡುಗೆ ಮೇಲ್ಮೈ ಮೇಲೆ ರದ್ದುಗೊಳ್ಳುತ್ತದೆ ಈ ಎರಡು ಪೆಟ್ಟಿಗೆಗಳಿಗೆ ಮಾತ್ರವಲ್ಲ ಯಾವುದೇ ಎರಡು ಪಕ್ಕದ ಪೆಟ್ಟಿಗೆಗೆ ಇದೇ ರೀತಿ ಸಂಭವಿಸುತ್ತದೆ ಆದ್ದರಿಂದ ನಾನು ಎಲ್ಲಾ ಪೆಟ್ಟಿಗೆಗಳನ್ನು ಸೇರಿಸಿದಾಗ ಸಾಮಾನ್ಯ ಮೇಲ್ಮೈಗಳ ಕೊಡುಗೆ ಬಲಗೈ ಭಾಗದಲ್ಲಿ ರದ್ದುಗೊಳ್ಳುತ್ತದೆ ಫಲಿತಾಂಶವೆಂದರೆ ಕೊನೆಗೆ ಉಳಿಯುವ ಕೊಡುಗೆ ಹೊರಗಿನ ಮೇಲ್ಮೈಗಳಿಂದ ಮಾತ್ರ ಆಗಿದೆ ಏಕೆಂದರೆ ಹೊರಗಿನ ಮೇಲ್ಮೈಯಲ್ಲಿ ರದ್ದುಗೊಳಿಸಲು ಏನೂ ಇಲ್ಲ ಹಾಗಾಗಿ ನಾನು ಎಲ್ಲಾ ಪೆಟ್ಟಿಗೆಗಳನ್ನು ಸೇರಿಸಿದಾಗ ನಿಕಟ ಪರಿಮಾಣದ ಹೊರಗಿನ ಮೇಲ್ಮೈಯಲ್ಲಿ v ds ನ ಇಂಟಿಗ್ರೇಷನ್ ಮಾತ್ರ ನನಗೆ ಉಳಿದಿದೆ ಮತ್ತು ಅದು ಡೈವರ್ಜೆನ್ಸ್ ಪ್ರಮೇಯವಾಗಿದೆ ಅದು ಏನು ಹೇಳುತ್ತದೆ ಎಂದರೆ ಒಂದು ಪರಿಮಾಣ ದೊಡ್ಡ ಪರಿಮಾಣ ಮತ್ತು ಈ ಮೂಲಕ ವೆಕ್ಟರ್ ಕ್ಷೇತ್ರವನ್ನು ನೀಡಿದರೆ ನಾನು ಈ ಸಂಕಲನವನ್ನು ಮಾಡಿದ್ದೇನೆ ಎಲ್ಲಾ ಪೆಟ್ಟಿಗೆಗಳ ಮೇಲೆ v ಡೆಲ್ಟಾ v ಯ ಡೈವರ್ಜೆನ್ಸ್ ಮತ್ತು ಇದರರ್ಥ ಸಂಪೂರ್ಣ ಪರಿಮಾಣವು ಹೊರಗಿನ ಮೇಲ್ಮೈಗಳ ಮೇಲೆ v ds ಗೆ ಸಮನಾಗಿರುತ್ತದೆ ಏಕೆಂದರೆ ds ಎಲ್ಲಾ ಲಂಬವಾಗಿ ಸೂಚಿಸುತ್ತದೆ ಈ ಮೇಲ್ಮೈಯಿಂದ ದೂರ ಸರಿದಿರುತ್ತದೆ ಆದ್ದರಿಂದ ನಾನು ಇದನ್ನು ಈಗ ಪರಿಮಾಣದ ಮೇಲೆ ಇಂಟಿಗ್ರೇಷನ್ ಆಫ್ ಡೈವರ್ಜೆನ್ಸ್ ಎಂದು ಬರೆಯಬಹುದು ಇದು v ಡಾಟ್ ds ಮೇಲೆ ಏಕೀಕರಣಕ್ಕೆ ಸಮಾನವಾಗಿರುತ್ತದೆ ಇದನ್ನು ಡೈವರ್ಜೆನ್ಸ್ ಪ್ರಮೇಯ ಎಂದು ಕರೆಯಲಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ಸ್ಥಾಯೀವಿದ್ಯುತ್ತಿನ ಚಾರ್ಜ್ ಗಳಿಂದಾಗಿ ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಬಗ್ಗೆ ಮಾತನಾಡುತ್ತೇನೆ ಮತ್ತು ನಂತರ ವಿದ್ಯುತ್ ಕ್ಷೇತ್ರದ ಕರ್ಲ್ ಅನ್ನು ವಿವರಿಸುತ್ತೇನೆ ಧನ್ಯವಾದಗಳು